ಮ್ಯಾಟ್ರಿಕ್ಸ್ ಯಂತ್ರಶಾಸ್ತ್ರದ ಸಂಕ್ಷಿಪ್ತ ಪರಿಚಯ ಮತ್ತು ಮ್ಯಾಟ್ರಿಕ್ಸ್ ರೂಪದಲ್ಲಿ ಕ್ವಾಂಟಮ್ ಸ್ಥಿತಿ ಆದ್ದರಿಂದ ಹಿಂದಿನ 3 ಉಪನ್ಯಾಸಗಳಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಗೆ ಹೈಸೆನ್ಬರ್ಗ್ ನ ವಿಧಾನವನ್ನು ನಾವು ಚರ್ಚಿಸಿದ್ದೇವೆ ಆದರೆ ಅವರು ಈ ಪ್ರಮಾಣಗಳನ್ನು ಬರೆಯುವುದು ಅವರು ಮಾಡಿದ ಸಮಯದಲ್ಲಿ ಮ್ಯಾಟ್ರಿಕ್ಸ್ ಗಳ ವಿಷಯದಲ್ಲಿ ಎಂದು ನಾವು ಹೇಳುತ್ತಿದ್ದೇವೆ ಅದು ಅವರಿಗೆ ತಿಳಿದಿರಲಿಲ್ಲ ಅವರು ಮ್ಯಾಟ್ರಿಕ್ ಗಳೊಂದಿಗೆ ವ್ಯವಹರಿಸುತ್ತಿದ್ದರು ವಾಸ್ತವವಾಗಿ ಭೌತಶಾಸ್ತ್ರವು ಮ್ಯಾಟ್ರಿಕ್ಸ್ ಗುಣಾಕಾರ ನಿಯಮಗಳಿಂದ ನಿರ್ದೇಶಿಸಲ್ಪಟ್ಟ ರೀತಿಯಲ್ಲಿ ಅವನು ಮರುಶೋಧಿಸಿದನು ಹೈಸೆನ್ಬರ್ಗ್ನ ಕಾಗದವನ್ನು ಓದುವುದರಲ್ಲಿ ಜನಿಸಿದ ಅವರು ಹೈಸೆನ್ಬರ್ಗ್ ಮಾತನಾಡುತ್ತಿರುವ ಪ್ರಮಾಣಗಳು ಮತ್ತು ಬೀಜಗಣಿತದ ಬಗ್ಗೆ ಅರಿತುಕೊಂಡರು ಅವರು ಮಾತನಾಡುತ್ತಿರುವುದು ವಾಸ್ತವವಾಗಿ ಮ್ಯಾಟ್ರಿಕ್ಸ್ ಬೀಜಗಣಿತದದ್ದಾಗಿದೆ ಭಾಷೆ ಮ್ಯಾಟ್ರಿಕ್ಸ್ ಬೀಜಗಣಿತದದ್ದಾಗಿತ್ತು ಮತ್ತು ಎಲ್ಲವನ್ನೂ ಮ್ಯಾಟ್ರಿಕ್ಗಳೊಂದಿಗೆ ನಿರ್ವಹಿಸಲಾಯಿತು ಆದ್ದರಿಂದ ಅವರು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಾರೆ ಮತ್ತು ವಾಸ್ತವವಾಗಿ ಹೈಸೆನ್ಬರ್ಗ್ ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಮ್ಯಾಟ್ರಿಕ್ಸ್ ಆವೃತ್ತಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾದರು ಮತ್ತು ಮೊದಲ ಕಾಗದವನ್ನು ಜೋರ್ಡಾನ್ ಮತ್ತು ಬಾರ್ನ್ ಬರೆದಿದ್ದಾರೆ ಮತ್ತು ನಂತರ ಅದನ್ನು ಜೋರ್ಡಾನ್ ಬಾರ್ನ್ ಮತ್ತು ಹೈಸೆನ್ಬರ್ಗ್ ಸ್ವತಃ ಅಭಿವೃದ್ಧಿಪಡಿಸಿದರು ಈ ಉಪನ್ಯಾಸದಲ್ಲಿ ನಾನು ನಿಮಗೆ ನೀಡಲು ಹೊರಟಿರುವುದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಮಾಡುವ ಈ ವಿಧಾನದ ಒಂದು ಸಂಕ್ಷಿಪ್ತ ಪರಿಚಯವಾಗಿದೆ ಹಾರ್ಮೋನಿಕ್ ಆಂದೋಲಕದಂತಹ ಅತ್ಯಂತ ಸರಳವಾದ ವ್ಯವಸ್ಥೆಯನ್ನು ಹೊರತುಪಡಿಸಿ ಇತರ ವ್ಯವಸ್ಥೆಗಳಿಗೆ ಅನ್ವಯಿಸುವಲ್ಲಿ ಇದು ಸಾಕಷ್ಟು ಜಟಿಲವಾಗಿದೆ ಆದ್ದರಿಂದ ಮುಂದಿನ ವಾರದಲ್ಲಿ ಶ್ರೋಡಿಂಗರ್ Schrödinger ಅವರ ತರಂಗ ಯಂತ್ರಶಾಸ್ತ್ರವು ಬಂದ ನಂತರ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಿಜವಾಗಿಯೂ ಲೆಕ್ಕಾಚಾರದ ಸಾಧನವಾಗಿ ಜನಪ್ರಿಯತೆಯನ್ನು ಗಳಿಸಿತು ಎನ್ನುವುದನ್ನು ನೋಡೋಣ ಆದರೆ ನಿಮಗೆ ಸಂಕ್ಷಿಪ್ತ ಪರಿಚಯವನ್ನು ನೀಡಲು ಮತ್ತು ಅದು ತರಂಗ ಯಂತ್ರಶಾಸ್ತ್ರದಲ್ಲಿ ಪಡೆದ ಸಂಬಂಧಗಳಿಗೆ ಟೋನ್ ಅನ್ನು ಹೊಂದಿಸುತ್ತದೆ ಆದ್ದರಿಂದ ಇದನ್ನು ಮಾಡುವುದು ಅವಶ್ಯಕ ಆದ್ದರಿಂದ ಜೋರ್ಡಾನ್ ಬೊರ್ನ್ ಮತ್ತು ಹೈಸೆನ್ಬರ್ಗ್ Cnn α ಮತ್ತು nn α ಸಂಖ್ಯೆಗಳ ಸಂಗ್ರಹದಿಂದ xt ಅನ್ನು ನೀಡಲಾಗಿದೆ ಎಂದು ಪರಿಗಣಿಸುವುದು ಮತ್ತು ಅದರ ಗುಣಾಂಕಗಳ ಸಮಯ ಅವಲಂಬನೆಯನ್ನು einn αt ನಿಂದ ನೀಡಲಾಯಿತು ಮತ್ತು ಆದ್ದರಿಂದ ಅನುಗುಣವಾದ ವೇಗವು ಆಯಿತು inn αCnn α einn αt ಆದ್ದರಿಂದ ವೇಗದ ಗುಣಾಂಕವು inn αCnn α ಮತ್ತು nn α ಸಹಜವಾಗಿ ಸಿಸ್ಟಮ್ ಪರಿವರ್ತನೆಯ ಆವರ್ತನದಂತೆಯೇ ಇರಬೇಕಾಗಿತ್ತು ಈ ಬಾರ್ನ್ ರವರು ಕ್ವಾಂಟಮ್ ಸ್ಥಿತಿಯನ್ನು ಬಳಸಿ ಬಹಳ ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಮತ್ತು ಅದನ್ನೇ ನಾವು ಮೊದಲು ಮಾಡಲಿದ್ದೇವೆ ಆದ್ದರಿಂದ ಮ್ಯಾಟ್ರಿಕ್ಸ್ ಗಳ ವಿಷಯದಲ್ಲಿ ಕ್ವಾಂಟಮ್ ಸ್ಥಿತಿಗೆ ಬಾರ್ನ್ ನ ಅಭಿವ್ಯಕ್ತಿ ಅವನು ಪಡೆದ ಸ್ಥಿತಿ ಆದ್ದರಿಂದ ಇದು ಅವನ ಸಮಾಧಿಯ ಮೇಲೆ ಕೆತ್ತಲಾಗಿದೆ ಎಂಬ ಮೂಲಭೂತ ಅಂಶವೆಂದರೆ ಬಹುಶಃ ನಾನು ನಿಮಗೆ ಆ ಸಮಾಧಿಯ ಚಿತ್ರವನ್ನು ಕಳುಹಿಸುತ್ತೇನೆ ಆದ್ದರಿಂದ ಹೈಸೆನ್ಬರ್ಗ್ ಬರೆದ ಷರತ್ತು 2 m nαn|nαn|2 nn α|Cnn α |2h ಎಂದು ನಾವು ಕರೆಯುತ್ತೇವೆ ಇದನ್ನು ಸ್ವಲ್ಪ ಪುನಃ ಬರೆಯೋಣ ಆದ್ದರಿಂದ ಇದು p ಮತ್ತು x ಅಥವಾ p ಮತ್ತು q ಪರಿಭಾಷೆಯಲ್ಲಿ ಬರೆಯಲು ಬಯಸುವ ಮೇಲೆ 2 m ಸಂಕಲನವಾಗುತ್ತದೆ ಅಲ್ಲಿ q ಸಾಮಾನ್ಯ ನಿರ್ದೇಶಾಂಕವಾಗಿದೆ ಆದ್ದರಿಂದ ನಾನು ಇದನ್ನು inαnCnαn ನಲ್ಲಿ ಗುಣಿಸಿ ಬರೆಯಲು ಹೋಗುತ್ತೇನೆ ಮತ್ತು ಇನ್ನೊಂದು ಸಂಕೀರ್ಣ ಸಂಯುಕ್ತವಾಗಿರುತ್ತದೆ ಆದ್ದರಿಂದ ಸಂಕೀರ್ಣ ಸಂಯುಕ್ತ n ಜೊತೆಗೆ ಆಲ್ಫಾ inn α Cnn α Cnn α ih ವಿಷಯದಲ್ಲಿ ನಾನು ಮೊದಲು ಯಾವುದೇ ರೀತಿಯಲ್ಲಿ ಅವಕಾಶ ನೀಡುತ್ತೇನೆ ನಾನು 2 ಅನ್ನು ಇನ್ನೊಂದು ಬದಿಗೆ ತೆಗೆದುಕೊಂಡು inαnCnαn ನಲ್ಲಿ n ಎಂಬುದು vnαn ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಮತ್ತು ಇನ್ನೊಂದು Cnα n ಎಂದು ನೆನಪಿಸಿಕೊಳ್ಳುವುದರ ಮೇಲೆ m ಸಂಕಲನವನ್ನು ಬರೆಯುತ್ತೇನೆ ಆದ್ದರಿಂದ ನಾನು Cnαn ಅನ್ನು ಬರೆಯಲಿದ್ದೇನೆ ಮೈನಸ್ ಅದೇ ವಿಷಯವನ್ನು ನಾನು ಪಡೆಯುತ್ತೇನೆ vnn Cnn α im ಗೆ ಸಮನಾಗಿರುತ್ತದೆ ವೆಲಸಿಟಿ ಗುಣಾಕಾರ ಅಂದರೆ ಬೇರೇನೂ ಅಲ್ಲ ಮುಮೆಂಟಮ್ ಮತ್ತು ನಾನು ಇದನ್ನು pnαn xnnα ppnn α xn αniℏ ಎಂದು ಬರೆಯಬಹುದು ನಾನು ಸಂಖ್ಯೆಗಳನ್ನು ಮರುಹೊಂದಿಸಿ ಮತ್ತು ಇದನ್ನು xnnαpnαn ಮೈನಸ್ v n p ಎಂದು ಬರೆಯೋಣ ಇದು v p ಕೂಡ ಮೇಲ್ಭಾಗದಲ್ಲಿ ಇದು pnn xn αn i ಗೆ ಸಮನಾಗಿರಬೇಕು ನಾನು ಒಟ್ಟುಗೂಡಿಸುತ್ತಿದ್ದೇನೆ ಎಂದು ನೆನಪಿಸಿಕೊಳ್ಳಿ ಆದ್ದರಿಂದ ಈ ಸಂಪೂರ್ಣ ಪ್ರಮಾಣವು ಮ್ಯಾಟ್ರಿಕ್ಸ್ ಗುಣಾಕಾರದ ಮೂಲದಿಂದ nn ಅನ್ನು ಹೊರತುಪಡಿಸಿ ಏನನ್ನೂ ಪ್ರತಿನಿಧಿಸುವುದಿಲ್ಲ ಮತ್ತು ಅದೇ ರೀತಿ ಇತರ ಪ್ರಮಾಣವು nn ಅನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನಾನು ಇದನ್ನು ಪಡೆಯುವ nn i ಗೆ ಸಮನಾಗಿರುತ್ತದೆ ಅಥವಾ ಬೊರ್ ರವರು ಬರೆದ ರೀತಿಯನ್ನು ಹಿಂದಿರುಗಿಸುತ್ತೇನೆ nn ಸಮನಾಗಿರುತ್ತದೆ i ಅಥವಾ h2πi ನಾನು x ಅನ್ನು ಸಾಮಾನ್ಯ ನಿರ್ದೇಶಾಂಕ q ಯಿಂದ ಬದಲಾಯಿಸಿದರೆ ಮತ್ತು ಹಿಂದಿನ ಉಪನ್ಯಾಸಗಳಿಂದ ಅನುಗುಣವಾದ ಸಾಮಾನ್ಯ ಆವೇಗ p ಅನ್ನು ನೆನಪಿಸಿಕೊಂಡರೆ p ನಿಮಗೆ d Ed q ಎಂದು ಹೇಳಿದ್ದೇನೆಂದರೆ ನಾವು ಸ್ಥಿತಿಯನ್ನು ಪಡೆಯುತ್ತೇವೆ n n i ಸಮನಾಗಿರುತ್ತದೆ ಆದ್ದರಿಂದ p q q p ನ ಡೈಯಗನಲ್ ಎಲಿಮೆಂಟ್ಸ್ i ಕಾನ್ಸ್ಟಂಟ್ ಆಗಿದೆ ಆಫ್ ಡೈಯಗನಲ್ ಎಲಿಮೆಂಟ್ ಗಳ ಬಗ್ಗೆ ಹೇಳಿ ಅದರ ಉತ್ತರವನ್ನು ನಾನು ನಿಮಗೆ ನೀಡುತ್ತೇನೆ ನಂತರ ನಾವು ಅದನ್ನು 0 ಗೆ ಸಮನಾಗಿ ಸಮರ್ಥಿಸುತ್ತೇವೆ ಇದರರ್ಥ ಆಫ್ ಡೈಯಗನಲ್ ಎಲಿಮೆಂಟ್ ಗಳು 0 ಆಗಿದ್ದರೆ ಅಂದರೆ ಈ ಮ್ಯಾಟ್ರಿಕ್ಸ್ ಸ್ಥಿರವಾಗಿರುತ್ತದೆ ಮತ್ತು ಏನು ಇದರರ್ಥ ನಾನು ಕ್ವಾಂಟಮ್ ಸ್ಥಿತಿಯನ್ನು p q q p h2πiI ಗೆ ಸಮನಾಗಿ ಬರೆಯಬಹುದು ಏಕೆಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ಎಲ್ಲಾ ಆಫ್ ಡೈಯಗನಲ್ ಮಿತಿಗಳು 0 ನಾನು ಇದನ್ನು ಊಹೆಯೆಂದು ಭಾವಿಸಬಹುದು ಅಥವಾ ನಾನು p x x p ಅನ್ನು ನೋಡಿದರೆ ಮತ್ತು ಅದನ್ನು d d t ತೆಗೆದುಕೊಂಡರೆ ಅದು ddt ಆಗಿರುತ್ತದೆ ಅದು mxxmx2 mx2 mxx ಗೆ ಸಮಾನವಾಗಿರುತ್ತದೆ ಈ 2 ನಿಯಮಗಳು ರದ್ದಾಗುತ್ತವೆ ಮತ್ತು ನಾನು ಇದನ್ನು mxx mxx ಗೆ ಸಮನಾಗಿ ಪಡೆಯುತ್ತೇನೆ ಎಡಭಾಗದ ಗಮನದಲ್ಲಿ ನಾನು ಆದೇಶವನ್ನು ಬರೆಯುವಲ್ಲಿ ಬಹಳ ಜಾಗರೂಕನಾಗಿರುತ್ತೇನೆ ಮತ್ತು ಇದು ಬಲವನ್ನು ಮಾತ್ರ ಅವಲಂಬಿಸಿದರೆ fx xf ನಲ್ಲಿ x ಟೈಮ್ x ಟೈಮ್ x ನಂತೆಯೇ ಇರುತ್ತದೆ ಆದ್ದರಿಂದ ಇದು 0 ಆಗಿರಬೇಕು ಮತ್ತು ಇದು p x x p ಮ್ಯಾಟ್ರಿಕ್ಸ್ ಸ್ಥಿರವಾದ ಮ್ಯಾಟ್ರಿಕ್ಸ್ ಎಂದು ಸೂಚಿಸುತ್ತದೆ ಮತ್ತು ಅದು ತಕ್ಷಣವೇ p q q p ನ ಡೈಯಗನಲ್ ಎಲಿಮೆಂಟ್ ಗಳನ್ನು ಆಫ್ ಮಾಡುತ್ತದೆ q 0 ಎಂದು ಬರೆಯಲು ಲಿಬರ್ಟಿ ಅನ್ನು ನಾನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಇದು ಈ ಸ್ಥಿತಿಗೆ ಕಾರಣವಾಗುತ್ತದೆ ಇದು ಮ್ಯಾಕ್ಸ್ ಬಾರ್ನ್ ನ ಸಮಾಧಿಯ ಮೇಲೆ ಬರೆಯಲ್ಪಟ್ಟ ಸಮೀಕರಣವಾಗಿದೆ ಆದ್ದರಿಂದ ಅದು ಮೊದಲ ಸಮೀಕರಣವಾಗಿತ್ತು ಈ ರೀತಿಯ ಮ್ಯಾಟ್ರಿಕ್ ಗಳ ವಿಷಯದಲ್ಲಿ ವ್ಯಕ್ತಪಡಿಸಿದ ಕ್ವಾಂಟಮ್ ಸ್ಥಿತಿ p q q p iI ಗೆ ಸಮನಾಗಿರುವ ಕ್ವಾಂಟಮ್ ಸ್ಥಿತಿಯ ಒಂದು ಪರಿಣಾಮವೆಂದರೆ p ಅಥವಾ q ಅಥವಾ ಇನ್ನಾವುದೇ ವೇರಿಯೇಬಲ್ ಅನ್ನು ಪ್ರತಿನಿಧಿಸುವ ಎಲ್ಲಾ ಮ್ಯಾಟ್ರಿಕ್ ಗಳು ಅನಂತ ಆಯಾಮದ ಮ್ಯಾಟ್ರಿಕ್ಸ್ ಮತ್ತು ನಾನು ಕ್ವಾಂಟಮ್ ಸ್ಥಿತಿಯ 2 ಬದಿಗಳ ಜಾಡನ್ನು ತೆಗೆದುಕೊಂಡರೆ ಅದು ಅರಿವಾಗುತ್ತದೆ ಅಂದರೆ ನಾನು ಎಲ್ಲಾ ಡೈಯಗನಲ್ ಎಲಿಮೆಂಟ್ ಗಳ ಮೇಲೆ ಒಟ್ಟುಗೂಡಿಸುತ್ತೇನೆ ಅಂತಹ ಉತ್ಪನ್ನಕ್ಕೆ ಇದು 0 ಆಗಿರಬೇಕು ಏಕೆಂದರೆ ಜಾಡಿನ ಮ್ಯಾಟ್ರಿಕ್ಗಳ ಗುಣಾಕಾರದ ಕ್ರಮವನ್ನು ಅವಲಂಬಿಸಿರುವುದಿಲ್ಲ ಮತ್ತೊಂದೆಡೆ ನಾನು ಬಲಗೈಯನ್ನು ನೋಡಿದರೆ h ಕ್ರಾಸ್ ಓವರ್ i ಮತ್ತು ಅದನ್ನು ಪತ್ತೆಹಚ್ಚಿದರೆ ಅದು in1 ಅನಂತವಾಗಿರುತ್ತದೆ ಆದ್ದರಿಂದ ಎಡಗೈ ಕಡೆ 0 ಬಲಗೈ ಕಡೆ ಅನಂತ ಮತ್ತು ಯಾವುದೇ ಸೀಮಿತ ಮ್ಯಾಟ್ರಿಕ್ಸ್ ಗೆ ಇದು ನಿಜ ಆದ್ದರಿಂದ ಎಡಗೈ ಕಡೆ 0 ಮತ್ತು ಬಲಗೈ ಕಡೆ ಅನಂತವಾಗಿದೆ ಮತ್ತು p ಮತ್ತು q ಅನಂತ ಆಯಾಮದ ಹೊರತು ಅದು ನಿಜವಾಗುವುದಿಲ್ಲ ಏಕೆಂದರೆ ಫಲಿತಾಂಶವನ್ನು ಪತ್ತೆಹಚ್ಚಿವ ಕ್ರಮವನ್ನು ಅವಲಂಬಿಸಿಲ್ಲ ಎಂಬ ಸೀಮಿತ ಮ್ಯಾಟ್ರಿಕ್ಸ್ಗಳಿಗೆ ನಿಜವಾಗಿದೆ ಮತ್ತು ಅನಂತ ಮ್ಯಾಟ್ರಿಕ್ಸ್ಗಳಿಗೆ ಅಲ್ಲ ಆದ್ದರಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ಮ್ಯಾಟ್ರಿಕ್ಸ್ ನಿಂದ ಪ್ರತಿನಿಧಿಸಲ್ಪಡುವ ಎಲ್ಲಾ ಪ್ರಮಾಣಗಳ ಪ್ರಾತಿನಿಧ್ಯವು ಅನಂತ ಆಯಾಮದ ಮ್ಯಾಟ್ರಿಕ್ಸ್ ಆಗಿದೆ ಚಲನೆಯ ಸಂಖ್ಯೆ 2 ಸಮೀಕರಣವನ್ನು ಮ್ಯಾಟ್ರಿಕ್ಸ್ ಗಳ ದೃಷ್ಟಿಯಿಂದಲೂ ಬರೆಯಲಾಗುತ್ತದೆ ಮತ್ತು ಸಮೀಕರಣವು ಚಲನೆಯ ಶಾಸ್ತ್ರೀಯ ಸಮೀಕರಣದಂತೆಯೇ ಇರುತ್ತದೆ ವಾಸ್ತವವಾಗಿ ಶಾಸ್ತ್ರೀಯ ಸಮೀಕರಣಗಳನ್ನು ಹ್ಯಾಮಿಲ್ಟೋನಿಯನ್ ಡೈನಾಮಿಕ್ಸ್ ಎಂದು ಕರೆಯಲಾಗುವ ರೂಪದಲ್ಲಿ ಬರೆಯಲಾಗಿದೆ ಮತ್ತು ಈ ಕೋರ್ಸ್ ನ ಡೊಮೇನ್ ನಿಂದ ನನ್ನನ್ನು ಕರೆದೊಯ್ಯುವಂತಹವುಗಳನ್ನು ನಾನು ಬರೆದರೆ ಮತ್ತು ನೀವು ಯಾವುದೋ ಮೂರನೆಯದರಲ್ಲಿ ವಾಸಿಸಲು ಹೋಗುವುದಿಲ್ಲ ಚಲನೆಯ ಸಮೀಕರಣವನ್ನು ಬರೆಯಿರಿ ಮತ್ತು ಅದರ ಮೂಲಕ ನಿಮ್ಮ ಸಮೀಕರಣಗಳನ್ನು ಮೊದಲು ಮಾಡಲು ಪ್ರಾರಂಭಿಸಿ ಆದರೆ ಮ್ಯಾಟ್ರಿಕ್ಸ್ ಅಂಶಗಳಿಗೆ ಪರಿಹಾರ ನೀಡುವುದು ಮತ್ತು ಈಗ ನಾವು ಈ ಸಮಯದಲ್ಲಿ ಮ್ಯಾಟ್ರಿಕ್ಸ್ ಮೆಕ್ಯಾನಿಕ್ಸ್ ಎಂದು ಕರೆಯುತ್ತೇವೆ ಎಂದು ಗಮನಿಸಬೇಕು ವಾಸ್ತವವಾಗಿ ಕೆಲವು ಸಂರಕ್ಷಣಾ ತತ್ವಗಳನ್ನು ಬಳಸುವುದರ ಮೂಲಕ ಹೈಡ್ರೋಜನ್ ಪರಮಾಣು ಸಮಸ್ಯೆಯನ್ನು ಪರಿಹರಿಸಲಾಗಿದೆ ಆದರೆ ಅದು ತುಂಬಾ ದೂರ ಹೋಗಲಿಲ್ಲ ಅದು ತುಂಬಾ ಜಟಿಲವಾಗಿದೆ ಆದ್ದರಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಸುಲಭವಾದ ಅನ್ವಯವು ಮುಂದಿನ ಉಪನ್ಯಾಸದಲ್ಲಿ ಬರುವ ವೇವ್ ಮೆಕ್ಯಾನಿಕ್ಸ್ ಅಭಿವೃದ್ಧಿಯನ್ನು ಕಾಯಬೇಕಾಗಿದೆ ಆದ್ದರಿಂದ ಇದು ಮ್ಯಾಟ್ರಿಕ್ಸ್ ಮೆಕ್ಯಾನಿಕ್ಸ್ ನ ಸಂಕ್ಷಿಪ್ತ ಪರಿಚಯವಾಗಿದೆ ಮತ್ತು ಈ ವಾರ ಮ್ಯಾಟ್ರಿಕ್ಸ್ ಮೆಕ್ಯಾನಿಕ್ಸ್ ನ ವಿಷಯದಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಫಾರ್ಮಲ್ ಅಭಿವೃದ್ಧಿಗೆ ಮೀಸಲಾಗಿದೆ ಮತ್ತು ನಾವು ಇದನ್ನು ಇಲ್ಲಿ ನಿಲ್ಲಿಸುತ್ತೇವೆ ಮತ್ತು ಮುಂದಿನ ವಾರದಿಂದ ನಾವು ವೇವ್ ಮೆಕ್ಯಾನಿಕ್ಸ್ ಅನ್ನು ಪ್ರಾರಂಭಿಸುತ್ತೇವೆ